ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ಗೆ ಸ್ವಾಗತ ನನ್ನ ಹೆಸರು ರಾಮ್ ಸತೀಶ್ ನಾನು ಸಹಾಯಕ ಪ್ರಾಧ್ಯಾಪಕ ವಾಸ್ತುಶಿಲ್ಪ ಮತ್ತು ಯೋಜನೆ ವಿಭಾಗ IIT ರೂರ್ಕಿ ಇಂದು ನಾನು ಪರಂಪರೆ ಅಪಾಯದಲ್ಲಿ ಎಂಬ ವಿಷಯದ ಬಗ್ಗೆ ಚರ್ಚಿಸಲಿದ್ದೇನೆ ಅದರಲ್ಲೂ ವಿಶೇಷವಾಗಿ ಥೈಲ್ಯಾಂಡ್ ಸಾಮ್ರಾಜ್ಯದ ಪ್ರಾಚೀನ ರಾಜಧಾನಿಯಾಗಿರುವ ಆಯುಥಾಯನ ವಿಷಯದಲ್ಲಿ ಹಾಗಾಗಿ ನಾನು ವಿವಿಧ ವರದಿಗಳು ಮತ್ತು ವಿಭಿನ್ನ ರೀತಿಯ ವಿಶ್ಲೇಷಣೆ ಪ್ರವಾಹ ಅಪಾಯದ ವಿಶ್ಲೇಷಣೆ ಮತ್ತು ಅವರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇದು ಪರಂಪರೆಯ ಸಂದರ್ಭವು ಹೇಗೆ ಅಪಾಯಕ್ಕೆ ಒಳಗಾಗುತ್ತದೆ ಎಂಬುದರ ಬಗ್ಗೆ ಒಂದು ಸಂಕ್ಷಿಪ್ತ ಅವಲೋಕನವಾಗಿದೆ ಪಾರಂಪರಿಕ ಸಂದರ್ಭಕ್ಕೆ ಬರುವ ಮೊದಲು ಥೈಲ್ಯಾಂಡ್ನ ಒಂದು ರೀತಿಯ ಐತಿಹಾಸಿಕ ತಿಳುವಳಿಕೆಯ ಬಗ್ಗೆಯೂ ನಿಮಗೆ ತಿಳಿಸೋಣ ಥೈಲ್ಯಾಂಡ್ನ ಹೆಚ್ಚಿನ ಸಾಹಿತ್ಯವು 13 ನೇ ಶತಮಾನಕ್ಕೆ ಹೋಗುತ್ತದೆ ಅದು ಲನ್ನಾ ಸಾಮ್ರಾಜ್ಯವನ್ನು ನೀವು ನೋಡಬಹುದಾದ ಲನ್ನಾ ಸಾಮ್ರಾಜ್ಯ ಮತ್ತು ನಾವು ಸುಖೋಥೈ ಎಂಬ ಮೊದಲ ಪ್ರಾಚೀನ ಸಾಮ್ರಾಜ್ಯದ ದತ್ತಾಂಶವಾಗಿದೆ ಆದ್ದರಿಂದ ಲನ್ನಾ ಸಾಮ್ರಾಜ್ಯವು ಥೈಲ್ಯಾಂಡ್ನ ಉತ್ತರ ಭಾಗದಲ್ಲಿದೆ ಮತ್ತು ಚಿಯಾಂಗ್ ಮಾಯ್ ವಾಸ್ತವವಾಗಿ ಇಲ್ಲಿಂದ ಮತ್ತು ಬ್ಯಾಂಕಾಕ್ನಿಂದ ಬರುತ್ತದೆ ಇಂದಿನ ಬ್ಯಾಂಕಾಕ್ ಇಲ್ಲಿಂದ ಬರುತ್ತದೆ ಮತ್ತು ಆಯುಥಾಯ ಇಲ್ಲಿ ಎಲ್ಲೋ ಬರುತ್ತದೆ ಆದ್ದರಿಂದ ಈಗ 13 ನೇ ಶತಮಾನದಿಂದ ನಾವು 14 ನೇ ಶತಮಾನಕ್ಕೆ ಹಿಂತಿರುಗಿದರೆ ಅಯುತಾಯ ಲನ್ನಾ ಮತ್ತು ನೀವು ಈ ಅಯುತಾಯ ಅಯೋಧ್ಯೆಯನ್ನು ನೋಡಬಹುದು ಈ ಹೆಸರನ್ನು ನೀವು ಅಯುತಾಯ ಅಥವಾ ಅಯೋಧ್ಯೆ ಎಂದು ಕೇಳಿದಾಗ ಅದು ಭಾರತೀಯ ಉಪಖಂಡದ ಮಹಾಕಾವ್ಯ ರಾಮಾಯಣದ ಪೌರಾಣಿಕ ಕಥೆಗಳನ್ನು ಪ್ರತಿಬಿಂಬಿಸುತ್ತದೆ ಭಾರತೀಯ ಸಂಸ್ಕೃತಿ ಮತ್ತು ಥಾಯ್ ಸಂಸ್ಕೃತಿಯ ನಡುವೆ ಅನೇಕ ಸಾಮ್ಯತೆಗಳಿವೆ ವಾಸ್ತವವಾಗಿ ನೀವು ಇಂಡೋನೇಷ್ಯಾದ ಸಂಸ್ಕೃತಿಗಳನ್ನು ಥಾಯ್ ಸಂಸ್ಕೃತಿಗಳಿಗೆ ಹೇಳಿದಾಗ ಈ ನಿರ್ದಿಷ್ಟ ಮಹಾಕಾವ್ಯವನ್ನು ಹಂಚಿಕೊಂಡ ಕೆಲವು ಹೋಲಿಕೆಗಳನ್ನು ನಾವು ಹೊಂದಿದ್ದೇವೆ ಸೀತೆಯನ್ನು ಲಂಕಾಕ್ಕೆ ಕರೆದೊಯ್ಯುವಾಗ ರಾವಣನೊಂದಿಗೆ ಹೋರಾಡಲು ಪ್ರಯತ್ನಿಸಿದ ಒಂದು ರೀತಿಯ ಹಕ್ಕಿಯಾದ ಜಟಾಯು ಬಗ್ಗೆ ನೀವು ಕೇಳಿದ್ದೀರಾ ಆದ್ದರಿಂದ ವಾಸ್ತವವಾಗಿ ಥೈಲ್ಯಾಂಡ್ನ ರಾಷ್ಟ್ರೀಯ ಚಿಹ್ನೆ ನಿಜವಾಗಿಯೂ ಜಟಾಯು ಆದ್ದರಿಂದ ಅವರು ನಾವು ಹಂಚಿಕೊಂಡ ಇದೇ ರೀತಿಯ ಮಹಾಕಾವ್ಯಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಅದು ರಾಮನ ಜನ್ಮಸ್ಥಳಕ್ಕೂ ಪ್ರತಿಫಲಿಸುತ್ತದೆ ನನ್ನ ಪ್ರಕಾರ ಲಂಕಾವನ್ನು ಪತ್ತೆ ಹಚ್ಚುವ ಬಗ್ಗೆ ದಾಖಲೆ ಇದೆ ಎಂದು ಹಲವಾರು ಅಧ್ಯಯನಗಳು ನಡೆದಿವೆ ಆಯುಥಾಯಾವನ್ನು ಥೈಲ್ಯಾಂಡ್ ಮತ್ತು ಭಾರತೀಯ ಖಂಡದಲ್ಲಿ ಹೇಗೆ ಇರಿಸಲಾಗಿದೆ ಎಂಬುದರ ವಿಭಿನ್ನ ತಿಳುವಳಿಕೆಗಳ ಬಗ್ಗೆ ಅವರು ಚರ್ಚಿಸಿದರು ಮತ್ತು ಆ ಪೀಳಿಗೆಯಿಂದ ಅಥವಾ ಆ ಸಮಯದಿಂದ ಈ ಸಮಯದವರೆಗೆ ಬಹಳಷ್ಟು ಭೂರೂಪಶಾಸ್ತ್ರದ ಸಮಸ್ಯೆಗಳು ಇದ್ದಿರಬಹುದು ಆ ಸಮಯದಲ್ಲಿ ಪರಿಸ್ಥಿತಿ ಹೇಗಿತ್ತು ಎಂದು ನಮಗೆ ತಿಳಿದಿಲ್ಲ ಆದರೆ ಕಥೆಯನ್ನು ಪ್ರತಿಬಿಂಬಿಸಲಾಗಿದೆ ಮತ್ತು ಇಂದಿಗೂ ತಲೆಮಾರುಗಳಿಂದ ಮುಂದುವರೆದಿದೆ ಮತ್ತು ಆಯುತ್ಯ ಸಹ ರಾಮನನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇದು ಥೈಲ್ಯಾಂಡ್ನ ನನ್ನ ಸ್ನೇಹಿತ ಬುರಿನ್ ತಾರವಿಚಿಟ್ಕುನ್ ಅವನು ನಿಜವಾಗಿಯೂ ಥಾಯ್ ಗುರುತಿಗಾಗಿ ಕೆಲಸ ಮಾಡಿದನು ಮತ್ತು ಅವರ ಕೃತಿಗಳಿಂದ ಮೂಲತಃ ಅದರ ಐತಿಹಾಸಿಕ ಅಂಶಗಳ ಕುರಿತು ಕೆಲವು ಮಾಹಿತಿಯನ್ನು ಸಂಗ್ರಹಿಸಿರುವುದು ಈಗ ಈ ಸುಖೋತೈ ಕ್ರಮೇಣ ಆಯುತಾಯವಾಗಿ ಮಾರ್ಪಟ್ಟಿದೆ ಇದು ನಿಮಗೆ ತಿಳಿದಿರುವ ಆಯುತಾಯ ಸಾಮ್ರಾಜ್ಯ ಮತ್ತು ಇದು 13 ಮತ್ತು 14 ನೇ ಶತಮಾನದ ನಂತರ ಸುಮಾರು ಒಂದು ಶತಮಾನವಾಗಿದೆ ಮತ್ತು ಈಗ 20 ನೇ ಶತಮಾನದಲ್ಲಿ ಸಿಯಾಮಿಯಾಗಿರುವ ಚಿಯಾಂಗ್ ಮಾಯ್ ಪ್ಲಸ್ ಸಿಯಾಮ್ ಈಗ ಈ ಸಂಪೂರ್ಣ ವಿಷಯವು ಈಗ ಚಿಯಾಂಗ್ಗೆ ಬಂದಿದೆ ಮತ್ತು ಈಗ ಲನ್ನಾ ಭಾಗವು ಬಹಳ ಸೀಮಿತವಾಗಿದೆ ಮತ್ತು ಅಲ್ಲಿಯೇ ಚಿಯಾಂಗ್ ಮಾಯ್ ತನ್ನ ಸಾಂಪ್ರದಾಯಿಕ ಗುರುತು ಮತ್ತು ಸಾಂಸ್ಕೃತಿಕ ಸಂಪನ್ಮೂಲಗಳನ್ನು ಪ್ರತಿಬಿಂಬಿಸುತ್ತಿದೆ ಆದ್ದರಿಂದ ಐತಿಹಾಸಿಕ ಪದರಗಳು ಥೈಲ್ಯಾಂಡ್ ಅನ್ನು ಹೇಗೆ ರೂಪಿಸುತ್ತಿವೆ ಎಂಬುದರ ಒಟ್ಟಾರೆ ತಿಳುವಳಿಕೆ ಹೀಗಿದೆ ಮತ್ತು ಬ್ಯಾಂಕಾಕ್ ಥೈಲ್ಯಾಂಡ್ನ ರಾಜಧಾನಿಯಾಗಿ ಮತ್ತು ಚಿಯಾಂಗ್ ಮಾಯ್ ಒಂದು ರೀತಿಯ ಸಾಂಸ್ಕೃತಿಕ ರಾಜಧಾನಿಯಾಗುತ್ತದೆ ಆದ್ದರಿಂದ ಬುರಿನ್ ವಿಶೇಷವಾಗಿ 12 ನೇ ಶತಮಾನ ಅಥವಾ 13 ನೇ ಶತಮಾನದಲ್ಲಿ ಸುಖೋಥೈ ಅವರು ಲನ್ನಾ ಸಾಮ್ರಾಜ್ಯವನ್ನು ಮತ್ತು 1350 ರಿಂದ 17 ನೇ ಶತಮಾನದ ಆಯುಥಾಯದ ಬಗ್ಗೆ ಚೌಕಟ್ಟನ್ನು ಹೊಂದಿದ್ದಾರೆ ಅಲ್ಲಿ ಬರ್ಮೀಸ್ ಯುದ್ಧದಲ್ಲಿ ಆಯುಥಾಯ ಸಾಮ್ರಾಜ್ಯವನ್ನು ಧ್ವಂಸಗೊಳಿಸಿದ್ದಾರೆ 17 ನೇ ಶತಮಾನದಿಂದ ಸಿಯಾಮ್ ಸಾಮ್ರಾಜ್ಯವನ್ನು ಪ್ರಾರಂಭಿಸಲಾಗಿದೆ ಮತ್ತು ಆ ರಾಜ ರಾಮ 5 ಅನ್ನು ನೀವು ನೋಡಬಹುದು ಅವರ ಅನೇಕ ರಾಜರ ಹೆಸರುಗಳನ್ನು ವಾಸ್ತವವಾಗಿ ರಾಜ ರಾಮ 1 ರಾಮ 2 ರಾಮ 3 ಎಂದು ಹೆಸರಿಸಲಾಗಿದೆ ಮತ್ತು ಬರ್ಮೇಶಿಯನ್ ಕಲ್ಪನೆಯು ಸಹ ಅದರ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ನಾವು ಆಯುತ್ತಯದ ಬಗ್ಗೆ ಮಾತನಾಡುತ್ತಿರುವ ಸಮಯ ಮತ್ತು ಇದು ರಾಜಧಾನಿಯೂ ಆಗಿದೆ ವಾಸ್ತುಶಿಲ್ಪದ ದೃಷ್ಟಿಯಿಂದ ಮನೆಗಳ ವಿಷಯದಲ್ಲಿ ಇದು ವಿಭಿನ್ನ ಐತಿಹಾಸಿಕ ಪ್ರಭಾವಗಳಿಂದಲೂ ಬದಲಾಗುತ್ತದೆ ಮತ್ತು ವಿಭಿನ್ನ ನಂಬಿಕೆ ವ್ಯವಸ್ಥೆಗಳು ವಾಸ್ತುಶಿಲ್ಪದಲ್ಲಿ ಕೆಲವು ಗಮನಾರ್ಹ ವ್ಯತ್ಯಾಸಗಳನ್ನು ಮಾಡಿವೆ ಉದಾಹರಣೆಗೆ ಈ ಬಿಸಿ ಮತ್ತು ಹುಮಿಡ್ ವಾತಾವರಣಕ್ಕಾಗಿ ಅವುಗಳನ್ನು ವಿನ್ಯಾಸಗೊಳಿಸಲಾದ ಅನೇಕ ಸಾಂಪ್ರದಾಯಿಕ ಮನೆಗಳು ಮತ್ತು ನಿಮಗೆ ತಿಳಿದಿದೆ ಆದ್ದರಿಂದ ಈ ರೀತಿಯ ಹವಾಮಾನಕ್ಕೆ ವಾತಾಯನವು ತುಂಬಾ ಅವಶ್ಯಕವಾಗಿದೆ ಮತ್ತು ಅದು ಹವಾಮಾನ ಮತ್ತು ಭೌಗೋಳಿಕತೆಯು ಒಂದು ಅಂಶವಾಗಿದೆ ಮತ್ತು ಧಾರ್ಮಿಕ ಅಂಶವೂ ಇದೆ ಇದು ಹಿರಿತನ ಮತ್ತು ಬೌದ್ಧಧರ್ಮವಿದೆ ಅದು ಕಟ್ಟಡದ ರೂಪ ಮತ್ತು ಕಡಿದಾದ ಮೇಲ್ಛಾವಣಿಯನ್ನು ರೂಪಿಸುತ್ತದೆ ಮತ್ತು ಶಾಖ ಉತ್ಪಾದನೆಗೆ ದೀರ್ಘ ಬಳಕೆ ಮತ್ತು ಭಾರೀ ಮಳೆಗೆ ವೇಗವಾಗಿ ಒಳಚರಂಡಿಯನ್ನು ರೂಪಿಸುತ್ತದೆ ಏಕೆಂದರೆ ಇದು ಬಹಳ ಪ್ರವಾಹ ಪೀಡಿತ ಪ್ರದೇಶವಾಗಿದೆ ಮತ್ತು ಸಪೋರ್ಟಿಂಗ್ ಕಂಭ ಬಫರ್ ಪ್ರದೇಶವಿದೆ ವಾಸಿಸುವ ಸ್ಥಳಗಳನ್ನು ತಂಪಾಗಿಸಲು ಮತ್ತು ಕಾಲೋಚಿತ ಪ್ರವಾಹವನ್ನು ತಪ್ಪಿಸಲು ಗಾಳಿಯ ಪ್ರಸರಣವನ್ನು ಒದಗಿಸುತ್ತದೆ ಏಕೆಂದರೆ ಅದು ಎಲ್ಲಾ ಮನೆಗಳನ್ನು ಕಂಭಗಳಿಂದ ಕಟ್ಟಲಾಗಿದೆ ಆದ್ದರಿಂದ ಥೈಲ್ಯಾಂಡ್ನ ಮಧ್ಯ ಭಾಗಗಳಲ್ಲಿನ ಒಂದು ಸಾಂಪ್ರದಾಯಿಕ ಮನೆಗಳನ್ನು ನೀವು ಇಡೀ ಮನೆಯನ್ನು ಸ್ಟಿಲ್ಟ್ಗಳಲ್ಲಿ ಬೆಳೆಸಲಾಗಿರುವಂತೆ ನೋಡುತ್ತೀರಿ ಮತ್ತು ಇಡೀ ಕಾರ್ಯಕ್ರಮವು ಹೀಗೆಯೇ ಇದೆ ಮತ್ತು ಚಿಯಾಂಗ್ ಮಾಯ್ ಮತ್ತು ಬ್ಯಾಂಕಾಕ್ನಲ್ಲಿ ಇವುಗಳು ನೋಡಬೇಕಾದ ಎರಡು ಪ್ರಮುಖ ಸ್ಥಳಗಳಾಗಿವೆ ಏಕೆಂದರೆ ಇದು ಒಂದು ರೀತಿಯ ಮಹಾನಗರವಾಗಿದೆ ಆದ್ದರಿಂದ ರಾಜಧಾನಿ ಮತ್ತು ಇದು ಹೆಚ್ಚು ಸಾಂಸ್ಕೃತಿಕ ರಾಜಧಾನಿಯಾಗಿದೆ ಮತ್ತು ಲನ್ನಾ ಮನೆ ಮತ್ತು ಸಿಯಾಮೀಸ್ ಮನೆ ಅವು ಹೇಗೆ ಭಿನ್ನವಾಗಿದೆ ಎಂಬುದು ಅವರ ದೃಷ್ಟಿಕೋನಕ್ಕೆ ಮತ್ತು ಅವರ ಸಂಘಟಕರ ವಿಷಯದಲ್ಲಿ ಸಂಬಂಧಿಸಿದಂತೆ ನಿಮಗೆ ತಿಳಿದಿದೆ ನಿಮ್ಮಂತೆ ಚಾನ್ ಇರುವಂತೆ ಅವರು ಇದನ್ನು ಟೆರೇಸ್ ದಿ ಟೆನ್ ವರಾಂಡಾ ಎಂದು ಕರೆಯುತ್ತಾರೆ ಮತ್ತು ಅಡುಗೆಮನೆಯು ಅದರಿಂದ ಸ್ವಲ್ಪ ಪ್ರತ್ಯೇಕವಾಗಿದೆ ಮತ್ತು ಅದು ಹೇಗೆ ಒಂದು ಅಡಿಗೆಮನೆ ಮತ್ತು ಇದು ಚಾನ್ ಆಗಿದ್ದು ಅಲ್ಲಿ ಅವರು ಬೀಜಗಳು ಮತ್ತು ಇತರ ವಸ್ತುಗಳನ್ನು ತೆಗೆಯುವಂತಹ ಕೆಲವು ರೀತಿಯ ಕೃಷಿ ಚಟುವಟಿಕೆಗಳನ್ನು ಸಹ ಮಾಡುತ್ತಾರೆ ಮತ್ತು ಸಾಮಾನ್ಯ ಟೆರೇಸ್ ಹೀಗಿರುತ್ತದೆ ಆದ್ದರಿಂದ ಇದು ಅಲ್ಲಿನ ಲೆಔಟ್ ಪರಿಭಾಷೆಯಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿದೆ ಮತ್ತು ಲನ್ನಾ ಮನೆ ನಿಮಗೆ ತಿಳಿದಿರುವ ಚೇತನವಾದಿ ನಂಬಿಕೆ ವ್ಯವಸ್ಥೆಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದಿದೆ ಅಲ್ಲಿ ಅವರು ಎಮ್ಮೆಯ ಆಕಾರದಲ್ಲಿ ಅದನ್ನು ಚಿತ್ರಿಸಲು ಪ್ರಯತ್ನಿಸಿದರು ಏಕೆಂದರೆ ಅವರು ಕುಟುಂಬಕ್ಕೆ ರಕ್ಷಣೆ ಮತ್ತು ಸಂತೋಷವನ್ನು ಒದಗಿಸುವ ಚೇತನವಾದಿ ಅನ್ನು ನಂಬುತ್ತಾರೆ ಆದರೆ ಸಿಯಾಮೀಸ್ ಮನೆ ಅಥವಾ ಥಾಯ್ ಮನೆ ಇದು ನಿರ್ವಾಣದ ಬಗ್ಗೆ ಮಾತನಾಡುವ ಬೌದ್ಧಧರ್ಮದ ಬಗ್ಗೆ ನಿಮಗೆ ತಿಳಿದಿರುವ ಅತ್ಯುನ್ನತ ಗುರಿಯ ಆಧ್ಯಾತ್ಮಿಕ ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ತದನಂತರ ನಾವು ಆಯುತ್ತಯಕ್ಕೆ ಬರುತ್ತೇವೆ ಅದು ಪ್ರಾಚೀನ ಸಾಮ್ರಾಜ್ಯವಾಗಿದೆ ನಾನು ನಿಮಗೆ ಹೇಳಿದಂತೆ ಇದು ರಾಮ ಮತ್ತು ಆಯುತ್ತಯ ಅವರ ಜನ್ಮಸ್ಥಳವಾದ ರಾಮನ ಬಗ್ಗೆ ಕೆಲವು ಕಥೆಗಳನ್ನು ಸಹ ಪ್ರತಿಬಿಂಬಿಸುತ್ತದೆ ಆದರೆ ಥಾಯ್ ಭಾಷೆಯಲ್ಲಿ ಇದನ್ನು 1351 ರಲ್ಲಿ ಕಿಂಗ್ ಯು ಥೋಂಗ್ ಅವರು ಲೋಪ್ ಬುರಿಯಲ್ಲಿ ಸಿಡುಬು ಏಕಾಏಕಿ ತಪ್ಪಿಸಿಕೊಳ್ಳಲು ಅಲ್ಲಿಗೆ ತೆರಳಿ ಅದನ್ನು ತಮ್ಮ ಸಾಮ್ರಾಜ್ಯದ ರಾಜಧಾನಿಯಾಗಿ ಘೋಷಿಸಿದರು ಮತ್ತು ಇದನ್ನು ಹೆಚ್ಚಾಗಿ ಆಯುತ್ತಯ ರಾಜ್ಯ ಅಥವಾ ಸಿಯಾಮ್ ಎಂದು ಕರೆಯಲಾಗುತ್ತದೆ ಹಾಗಾಗಿ ಅಲ್ಲಿಯೇ ನಾನು ನಿಮಗೆ ತೋರಿಸಿದ ಸುಖೋಥೈ ಸುಖೋಥೈನ ಎರಡನೇ ಸಿಯಾಮೀಸ್ ರಾಜಧಾನಿಯಾಗಿ ಆಯುಥಾಯಾ ಮಾರ್ಪಟ್ಟಿದೆ ಆದ್ದರಿಂದ ಇದು ಎರಡನೇ ರಾಜಧಾನಿಯಾಗಿ ಮಾರ್ಪಟ್ಟಿದೆ ಮತ್ತು ಈ ನಗರವು ಚಾವೊ ಫ್ರೇಯಾ ಮತ್ತು ಲೋಪ್ಬುರಿ ಮತ್ತು ಪಸಕ್ ನದಿಗಳ ಜಂಕ್ಷನ್ನಲ್ಲಿದೆ ಆದ್ದರಿಂದ ಇದು ಬಹುತೇಕ ಒಂದು ರೀತಿಯ ಡೆಲ್ಟಾ ರೀತಿಯ ವಿಷಯವಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಐತಿಹಾಸಿಕ ನಗರವು ಕೆಲವು ಧಾರ್ಮಿಕ ಅರ್ಥಗಳನ್ನು ಹೊಂದಿದೆ ಮತ್ತು ಅದಕ್ಕೆ ಐತಿಹಾಸಿಕ ತಿಳುವಳಿಕೆಯನ್ನು ಹೊಂದಿದೆ ಮತ್ತು ಸಾಂಸ್ಕೃತಿಕ ಮಹತ್ವ ಮತ್ತು ಸಾಂಸ್ಕೃತಿಕ ಸಮಗ್ರತೆ ಇದೆ ಮತ್ತು ಸಾಂಸ್ಕೃತಿಕ ಸಂದರ್ಭವಾಗಿ ಈ ಐತಿಹಾಸಿಕ ನಗರವನ್ನು ರೂಪಿಸುತ್ತದೆ ಮತ್ತು ಇದು 17 ನೇ ಶತಮಾನವಾಗಿದೆ ಇದನ್ನು ಬರ್ಮೀಸ್ ಮಿಲಿಟರಿಯಿಂದ ನಾಶಪಡಿಸಲಾಗಿದೆ ಮತ್ತು ನಂತರ ಅದನ್ನು ಶಾಲಾ ವಿಶ್ವ ಪರಂಪರೆಯ ತಾಣವೆಂದು ಗುರುತಿಸಿದಾಗ ಆಯುಥಾಯಾ ಐತಿಹಾಸಿಕ ಉದ್ಯಾನವನವಾಗಿ ಪರಿವರ್ತಿಸಲಾಗಿದೆ ಮತ್ತು ಇದು ನಾವು OUV ಬಗ್ಗೆ ಮಾತನಾಡುವ ಅತ್ಯುತ್ತಮ ಸಾರ್ವತ್ರಿಕ ಮೌಲ್ಯತೆಯೊಂದಿಗೆ ಪ್ರತಿಫಲಿಸಿದೆ ನಾನು ಮುಖ್ಯವಾಗಿ ಎರಡರಿಂದ ಮೂರು ಪ್ರಮುಖ ದಾಖಲೆಗಳ ಬಗ್ಗೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕ್ಷೇತ್ರಗಳಲ್ಲಿನ ಪ್ರವಾಹ ಅಪಾಯದ ಮೌಲ್ಯಮಾಪನ ಮತ್ತು ಆಯುತ್ತಯದಲ್ಲಿ ಅದನ್ನು ಹೇಗೆ ಅನ್ವಯಿಸಲಾಗಿದೆ ಎಂಬುದರ ಕುರಿತು ಮಾತನಾಡುವ ಈ ನಿರ್ದಿಷ್ಟ ಕಾಗದದ ಬಗ್ಗೆ ಮಾತನಾಡಲಿದ್ದೇನೆ ಆದ್ದರಿಂದ ಇದು ನೈಸರ್ಗಿಕ ಅಪಾಯಗಳಲ್ಲಿ ಪ್ರಕಟಿಸಿದ ಲೇಖಕರ ಗುಂಪಾಗಿದ್ದು ಮತ್ತು ಜೋರನ್ ವೊಜಿನ್ನೋವಿಕ್ ಮತ್ತು ಮೈಕೆಲ್ ಹ್ಯಾಮಂಡ್ ಡೇರಿಯಾ ಗೊಲುಬ್ ಸಿಯಾನೀ ಹಿರುನ್ಸಾಲೀ ಮತ್ತು ಇತರರು ಅವರು ನಿಜವಾಗಿ ಪ್ರಕಟಿಸಿದ್ದು ಇತ್ತೀಚಿನ ದಾಖಲೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಮೊದಲು ಅವರು ನಿಮಗೆ ತಿಳಿದಿರುವ ಪ್ರವಾಹ ಅಪಾಯದ ಮೌಲ್ಯಮಾಪನ ಯಾವುದು ಎಂಬುದರ ಬಗ್ಗೆ ಮಾತನಾಡುತ್ತಾರೆ ಏಕೆಂದರೆ ಅದು FRA ನಾವು ಇದನ್ನು ಪ್ರವಾಹ ಅಪಾಯದ ಮೌಲ್ಯಮಾಪನ ಎಂದು ಕರೆಯುತ್ತೇವೆ ಇದು ಪ್ರವಾಹ ಅಪಾಯವನ್ನು ಅರ್ಥಮಾಡಿಕೊಳ್ಳಲು ಮತ್ತು ನಿರ್ವಹಿಸಲು ಸಾಂಪ್ರದಾಯಿಕ ವಿಧಾನದಲ್ಲಿ ಸಾಂಪ್ರದಾಯಿಕ ವಿಧಾನವಾಗಿ ಅತ್ಯಂತ ಮೂಲಭೂತ ಪ್ರಮುಖ ಸಾಧನವಾಗಿದೆ ಆದ್ದರಿಂದ ಮತ್ತು ನೀವು FRA ತಂತ್ರಗಳನ್ನು ನೋಡಿದರೆ ಹೆಚ್ಚಿನ ಕೆಲಸವು ಪರಿಮಾಣಾತ್ಮಕ ಅಂಶಗಳ ಮೇಲೆ ಅಥವಾ ಎಷ್ಟು ಪರಿಣಾಮ ಬೀರಿದೆ ಅಥವಾ ಅವುಗಳ ಕಾರಣವನ್ನು ಆಧರಿಸಿ ಗುರಿಯನ್ನು ಕೇಂದ್ರೀಕರಿಸಿದೆ ಮತ್ತು ಆಸ್ತಿ ಮತ್ತು ವ್ಯವಹಾರದ ವಿವರಣೆಯ ಹಾನಿಯ ವೆಚ್ಚ ಮತ್ತು ಅದನ್ನು ಹಣಕಾಸಿನ ದೃಷ್ಟಿಯಿಂದ ಪ್ರಮಾಣೀಕರಿಸಬಹುದು ಎಂದು ನಿಮಗೆ ತಿಳಿದಿದೆ ಮತ್ತು ಈ ಪರಿಮಾಣಾತ್ಮಕ ಪರಿಣಾಮಗಳ ಬಗ್ಗೆ ಅದು ಮಾತನಾಡುವಾಗ ಪ್ರವಾಹದ ಸಂಪೂರ್ಣ ಪರಿಣಾಮಗಳನ್ನು ಪ್ರತಿಬಿಂಬಿಸಬೇಡಿ ಉದಾಹರಣೆಗೆ ವಿತ್ತೀಯ ಅಂಶಗಳ ಬಗ್ಗೆ ಮಾತ್ರವಲ್ಲ ಭೌತಿಕ ಅಂಶವೂ ಇದೆ ಮತ್ತು ಅದರ ಮುಟ್ಟಲಾಗದ ಅಂಶಗಳ ವಿತ್ತೀಯವಲ್ಲದ ಅಂಶಗಳೊಂದಿಗೂ ಸಹ ಸಂಬಂಧವಿದೆ ಆದ್ದರಿಂದ FRA ಸಾಧನಗಳಲ್ಲಿ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟಿರುವ ಸಾಂಸ್ಕೃತಿಕ ಪರಂಪರೆಯ ನಷ್ಟ ಇಲ್ಲಿವೆ ನಷ್ಟ ಮತ್ತು ಜೀವನ ಆದ್ದರಿಂದ ಯಾವುದೇ ಪ್ರವಾಹ ಅಪಾಯದ ಮೌಲ್ಯಮಾಪನದ ಬಗ್ಗೆ ನಾವು ಹೇಳಿದಾಗ ಅಲ್ಲಿ ಜಲವಿಜ್ಞಾನಿಗಳು ಅವರು 1 D ಮಾದರಿ 2 D ಮಾದರಿಗಳಾಗಿದ್ದಾಗ ಅನೇಕ ಜಲವಿಜ್ಞಾನದ ಮಾದರಿಗಳ ಬಗ್ಗೆ ಮಾತನಾಡುತ್ತಾರೆ ಮತ್ತು ಇದು ಮಳೆಯು ಮೇಲ್ಮೈ ಹರಿವಿನೊಳಗೆ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನೀರಿನ ಪ್ರಮಾಣ ಎಷ್ಟು ಮತ್ತು ಎಷ್ಟು ಮೇಲ್ಮೈ ಹರಿವು ನಡೆಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಇದು ಅದರ ಪರಿಮಾಣಾತ್ಮಕ ಅಂಶ ಮತ್ತು ಮಾಡೆಲಿಂಗ್ ಮತ್ತು ಅದರ ಸಿಮ್ಯುಲೇಶನ್ ಅಂಶಗಳ ಬಗ್ಗೆ ಆಗಿದೆ ದುರ್ಬಲತೆ ಮೌಲ್ಯಮಾಪನದಲ್ಲಿ ಅದು ನಿಜವಾಗಿ ಹೊಂದಿರುವುದು ಸೈಟ್ ನಿರ್ದಿಷ್ಟ ಸೂಚಕಗಳು ಅಥವಾ ಅಳತೆಗಳನ್ನು ಬಳಸಿಕೊಂಡು ಹೆಚ್ಚಾಗಿ ನಿರ್ಣಯಿಸಲಾಗುತ್ತದೆ ಮತ್ತು ಇಲ್ಲಿಯೇ ಬಹು ಮಾನದಂಡ ವಿಧಾನಗಳಿಂದ ಸಂಯೋಜಿಸಬೇಕಾದ ಬಹು ಅಂಶಗಳು ಗುಣಾತ್ಮಕ ಅಂಶಗಳೂ ಇವೆ ಆರ್ಥಿಕ ಅಂಶವೂ ಇದೆ ಜಾನುವಾರು ಇದೆ ಜೀವನೋಪಾಯವಿದೆ ಮಾನವ ನಷ್ಟವಿದೆ ಆಸ್ತಿಪಾಸ್ತಿ ಹಾನಿ ಇದೆ ಮೂಲಸೌಕರ್ಯ ಹಾನಿ ಇದೆ ಆದ್ದರಿಂದ ಇದು ವಿಭಿನ್ನ ರೀತಿಯ ಪ್ರಭಾವದ ಸನ್ನಿವೇಶಗಳಾಗಿದ್ದು ಅದು ಸೈಟ್ನಿಂದ ಸೈಟ್ಗೆ ಬದಲಾಗುತ್ತದೆ ಆದರೆ ಈ ರೀತಿಯ ಪರಿಸ್ಥಿತಿಗಳಲ್ಲಿ ನಾವು ಸಂಸ್ಕೃತಿಯನ್ನು ಒಂದು ಪ್ರಮುಖ ಸಾಂಸ್ಕೃತಿಕ ದುರ್ಬಲತೆಯಾಗಿ ನೋಡಬೇಕಾಗಿದೆ ಆದ್ದರಿಂದ ಲೇಖಕರು ಸಾಂಪ್ರದಾಯಿಕ ವಿಧಾನದೊಂದಿಗೆ ಸಂಬಂಧ ಹೊಂದಲು ಪ್ರಯತ್ನಿಸಿದಾಗ ಎರಡು ವಿಧಾನಗಳಿವೆ ದುರ್ಬಲತೆಯು ಅದರ ಮೇಲೆ ಸೇರ್ಪಡೆಗೊಂಡಾಗ ಅಲ್ಲಿ ನಾವು R ರಿಸ್ಕ್ ಹಜಾರ್ಡ್ ಎಂದು ಕರೆಯುತ್ತೇವೆ ಮತ್ತು ಅಲ್ಲಿಯೇ ಅಪಾಯದ ಅಂಶವು ಬರುತ್ತದೆ ಮತ್ತು ಇದು ಅಪಾಯದ ಗ್ರಹಿಕೆ ವಿಧಾನವಾಗಿದ್ದು ಸಮುದಾಯಗಳು ಜನರು ಹೇಗೆ ಈ ವಿಧಾನವನ್ನು ಗ್ರಹಿಸುತ್ತಾರೆ ಎಂಬ ಅಪಾಯ ನಿಮಗೆ ತಿಳಿದಿದೆ ಅದರಂತೆ ಅಲ್ಲಿಯೇ ಅವರು ಹೋಲಿಕೆ ಮಾಡಲು ಪ್ರಯತ್ನಿಸುತ್ತಾರೆ ಇಲ್ಲಿ ಅಪಾಯದ ಮಟ್ಟಕ್ಕೆ ಆಧಾರವಾಗಿರುವ ಅಂಶಗಳಂತೆ ಜಲ ಹವಾಮಾನ ಪರಿಸ್ಥಿತಿಗಳು ಮತ್ತು ಜಲಾನಯನ ಭೂ ಬಳಕೆಯ ಪ್ರದೇಶಗಳು ಮತ್ತು ಬಹಿರಂಗಗೊಂಡ ಜನಸಂಖ್ಯಾ ಸಾಮಾಜಿಕ ಮತ್ತು ರಾಜಕೀಯ ಸಂಸ್ಥೆಗಳ ಭೂ ಬಳಕೆ ಮತ್ತು ಆಡಳಿತ ಆದರೆ ಇಲ್ಲಿ ನಾವು ಅದರ ಗ್ರಹಿಕೆ ಅಂಶಗಳ ಬಗ್ಗೆ ಮಾತನಾಡುವಾಗ ಜ್ಞಾನದ ಮಟ್ಟವು ಮಾಧ್ಯಮಗಳ ಮೌಲ್ಯಗಳು ಮತ್ತು ತಜ್ಞರ ಸಾಂಸ್ಕೃತಿಕ ಸಂಸ್ಥೆಗಳ ಮೇಲಿನ ನಂಬಿಕೆಗಳು ಮತ್ತು ಹಿಂದಿನ ಅನುಭವಗಳು ಅವರು ಅನುಭವಿಸಿದ್ದನ್ನು ಅವರು ಅರ್ಥಮಾಡಿಕೊಂಡಿದ್ದಾರೆ ವಿಪತ್ತು ಗುಣಲಕ್ಷಣಗಳು ಪ್ರವಾಹದ ಪ್ರಮಾಣ ಪ್ರವಾಹದ ಫ್ರಿಕ್ವೆನ್ಸಿ ಮತ್ತು ಅನಿಶ್ಚಿತತೆಗಳು ಇಲ್ಲಿವೆ ಆದರೆ ನೇರ ಮತ್ತು ಪರೋಕ್ಷವು ಸ್ಪಷ್ಟವಾದ ಮತ್ತು ಅಸ್ಪಷ್ಟವಾದ ಹಾನಿಯನ್ನುಂಟು ಮಾಡುತ್ತದೆ ಆದರೆ ಇಲ್ಲಿ ಮತ್ತೆ ಗ್ರಹಿಕೆ ಪರಿಚಿತತೆ ನಿಯಂತ್ರಣ ಒಡ್ಡುವಿಕೆಯ ಸ್ವಯಂಪ್ರೇರಿತೆ ದುರಂತ ಸಾಮರ್ಥ್ಯವನ್ನು ತರುತ್ತದೆ ಮತ್ತು ಮೌಲ್ಯಮಾಪನ ತಂತ್ರಗಳು ಗರಿಷ್ಠ ಅವು ಜಲವಿಜ್ಞಾನ ಮತ್ತು ಹೈಡ್ರಾಲಿಕ್ ಮಾಡೆಲಿಂಗ್ಗೆ ಸಂಕುಚಿತಗೊಳ್ಳಬಹುದು ಮತ್ತು ಒಳಹರಿವಿನ ನಕ್ಷೆಗಳು ಮತ್ತು ಇವೆಲ್ಲವನ್ನೂ ಹೊರತುಪಡಿಸಿ ಆಳ ಹಾನಿ ಕರ್ವ್ಗಳು ಆದರೆ ಇಲ್ಲಿ ಅವರು ಅನ್ವೇಷಣೆ ಅರಿವು ಮತ್ತು ಅಂತಃಪ್ರಜ್ಞೆ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅದರಿಂದ ಹೊರಬರುವ ಔಟ್ಪುಟ್ ಯಾವುದು ನಮಗೆ ಅಪಾಯದ ನಕ್ಷೆ ಮತ್ತು ದುರ್ಬಲತೆ ನಕ್ಷೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪ್ರವಾಹ ಅಪಾಯ ನಕ್ಷೆಯ ಪುನರುತ್ಪಾದನೆಯು ಹೀಗಿರುತ್ತದೆ ಆದರೆ ಅಪಾಯದ ಗ್ರಹಿಕೆ ಅಪಾಯವನ್ನು ಸ್ವೀಕರಿಸುವ ಅಪಾಯ ಯಾರಿಗೆ ಇದೆ ನಂತರ ಅವರು ಅದನ್ನು ಹೇಗೆ ಸಿದ್ಧಪಡಿಸುತ್ತಾರೆ ಅವರು ಅದನ್ನು ಹೇಗೆ ಅಪಾಯದ ನಡವಳಿಕೆಯನ್ನು ಸ್ವೀಕರಿಸುತ್ತಾರೆ ಆದ್ದರಿಂದ ಇದು ಮತ್ತೆ ಈ ಇಡೀ ವಿಷಯವು ಸಾಮಾಜಿಕ ಮತ್ತು ಸಮುದಾಯದಿಂದ ಬಂದಿದೆ ಇದು ತುಂಬಾ ಸಮುದಾಯ ನಿರ್ದಿಷ್ಟವಾಗಿದೆ ಅವರು ಅದನ್ನು ಹೇಗೆ ನೋಡುತ್ತಾರೆ ಮತ್ತು ಅವರು ಅದನ್ನು ಹೇಗೆ ನೋಡುತ್ತಾರೆ ಅವರು ಅದಕ್ಕೆ ಹೇಗೆ ವರ್ತಿಸುತ್ತಾರೆ ಎಂಬುದು ಸಮಾಜದ ನಿರ್ದಿಷ್ಟತೆಯಾಗಿದೆ ಆದ್ದರಿಂದ ಈಗ ನೀವು ನಗರ ಪ್ರದೇಶದಲ್ಲಿ ನೆಲೆಗೊಂಡಿರುವ ಆಯುಥಾಯ ದ್ವೀಪವನ್ನು ನೋಡಿದಾಗ ಆದ್ದರಿಂದ ಈ ದ್ವೀಪದ ಮೂರನೇ ಒಂದು ಭಾಗದಷ್ಟು ಜನರು ವಿಶ್ವ ಪರಂಪರೆಯ ತಾಣದಲ್ಲಿದ್ದಾರೆ ಆದ್ದರಿಂದ ಮತ್ತು ನದಿ ಪ್ರಕ್ರಿಯೆಯು ಇಡೀ ದ್ವೀಪದ ರೀತಿಯನ್ನು ನದಿ ನೆಲೆಗಳಲ್ಲಿ ಸ್ಥಾಪಿಸಲಾಗಿದೆ ಎಂದು ನೀವು ನೋಡಬಹುದು ಬರುವ ಎರಡು ಭೂಮಿಗಳು ಮತ್ತು ಈ ಲೇಖಕರು ಏನು ಮಾಡಲು ಪ್ರಯತ್ನಿಸಿದ್ದಾರೆಂದರೆ ಅವರು ಎರಡೂ ವಿಧಾನಗಳನ್ನು ಜೋಡಿಸಲು ಪ್ರಯತ್ನಿಸಿದರು ಒಂದು ಅದರ ವೈಜ್ಞಾನಿಕ ವಿಧಾನ ಮತ್ತು ಎರಡನೆಯದು ಅದರ ಸಾಮಾಜಿಕ ವಿಧಾನ ಮತ್ತು ಅದರ ಗ್ರಹಿಕೆ ಮತ್ತು ಅವರು ನಿಜವಾಗಿ ಅದಕ್ಕೆ ಹೇಗೆ ಸಂಬಂಧ ಹೊಂದಿದ್ದಾರೆಂದು ನೋಡಿ ಇದು 1 D ಮಾದರಿಯಂತೆಯೇ ಇದು ಚಾವೊ ಫ್ರೇಯಾ ನದಿಯ 52 ಕಿಲೋಮೀಟರ್ ವಿಸ್ತೀರ್ಣದ 1 ಡಿ ಮಾದರಿಯಾಗಿದೆ ಮತ್ತು ಇದು ಹಲವಾರು ಉಪನದಿಗಳನ್ನು ಹೊಂದಿದೆ ಇದರಲ್ಲಿ ಲೋಪ್ಬುರಿLopburi ಪಸಕ್ ನದಿಗಳು ಸೇರಿವೆ ಇದು ಆಯುಥಾಯದಲ್ಲಿ ಭೇಟಿಯಾಗುತ್ತದೆ ಆದರೆ ಅವರು ಸಾಕಷ್ಟು ಮಳೆಯ ದತ್ತಾಂಶ ಮತ್ತು 4 ಮಳೆ ಮಾಪಕಗಳನ್ನು ಸಂಗ್ರಹಿಸಿದರು ಮತ್ತು ನಂತರ ಹೆಚ್ಚುವರಿ ಪ್ರವಾಹದ ಹರಡುವಿಕೆಯ ಬಗ್ಗೆ ತನಿಖೆ ನಡೆಸಲು ಈ 1 D ಮಾದರಿಯನ್ನು ನಗರ ಪ್ರದೇಶದ 2 D ಮಾದರಿಯೊಂದಿಗೆ ಸೇರಿಸಲಾಗುತ್ತದೆ ಅಲ್ಲಿಯೇ ಎಷ್ಟು ಪ್ರವಾಹವನ್ನು ಸೃಷ್ಟಿಸಲಾಗುತ್ತದೆ ಮತ್ತು ಪಸಕ್ ಲೋಪ್ಬುರಿ ಮತ್ತು ಚಾವೊ ಫ್ರೇಯಾ ನದಿಗಳ 1 D ನದಿ ವ್ಯವಸ್ಥೆಯಿಂದ ಬಳಕೆಗೆ ಮತ್ತು ಅವರು DHI ಮೈಕ್ ಪ್ರವಾಹ ತಂತ್ರಾಂಶದ ಸಾಫ್ಟ್ವೇರ್ ಅನ್ನು ಬಳಸುತ್ತಾರೆ ಆದ್ದರಿಂದ ನೀವು ನೋಡಬಹುದಾದ ಸಂಗತಿಯೆಂದರೆ ತೀವ್ರತೆಗಳು ಉಪಗ್ರಹ ದತ್ತಾಂಶದಿಂದ 2 ಮೀಟರ್ ಗ್ರಿಡ್ ಪ್ರಮಾಣದ ರೆಸಲ್ಯೂಶನ್ನಿಂದ ಪಡೆದ ಆಯುಥಾಯ ಭೂಮಿಯ ಈ ಕಂಟೊರ್ ಟೋಪೋಗ್ರಫಿಯನ್ನು ಅವರು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಅದು ನಿಜವಾಗಿಯೂ ಮುಳುಗಿರುವ ಪ್ರದೇಶಗಳನ್ನು ಹೇಗೆ ರಚಿಸಬಹುದು ಎಂಬುದರ ಬಗ್ಗೆ ನಿಮಗೆ ತಿಳಿದಿದೆ ನಂತರ ಭೌತಿಕ ದುರ್ಬಲತೆ ಆದ್ದರಿಂದ ಭೌತಿಕ ದುರ್ಬಲತೆಯನ್ನು ನಿರ್ಣಯಿಸಲು 4 ನಿರ್ಮಿತ ಪರಿಸರದ ವಿವಿಧ ವರ್ಗಗಳನ್ನು ಗುರುತಿಸಲಾಗಿದೆ ವಸತಿ ಕಟ್ಟಡಗಳು ಸಾಂಸ್ಕೃತಿಕ ಗುಣಲಕ್ಷಣಗಳು ಮತ್ತು ನಿರ್ಣಾಯಕ ಮೂಲಸೌಕರ್ಯಗಳು ಮತ್ತು ರಸ್ತೆಗಳು ಮತ್ತು ಸಂಪರ್ಕ ಮತ್ತು ಪ್ರತಿ ಗುಂಪಿನೊಳಗೆ ಅವರು ಅದರ ದುರ್ಬಲತೆಯನ್ನು ಕಡಿಮೆ ಮಧ್ಯಮ ಮತ್ತು ಹೆಚ್ಚಿನದನ್ನು ವರ್ಗೀಕರಿಸುತ್ತಾರೆ ಆದ್ದರಿಂದ ನೀವು ಅದನ್ನು ನೋಡಿದರೆ ಅಲ್ಲಿನ ವಸತಿ ಕಟ್ಟಡಗಳಲ್ಲಿನ ಕಂಬದ ಮನೆ ಮಧ್ಯಮಕ್ಕೆ ಒಳಪಟ್ಟಿರುತ್ತದೆ ಆದರೆ ಹೆಚ್ಚಿನದರಲ್ಲಿ ಇದು ಒಂದು ಅಂತಸ್ತಿನ ಮನೆಯಾಗಿದ್ದು ಅದು ಆಧಾರಿತವಾಗಿದೆ ಮತ್ತು ಅವು ಹೆಚ್ಚಾಗಿ ಹೆಚ್ಚಿನ ಅಪಾಯಕ್ಕೆ ಒಳಗಾಗುತ್ತವೆ ಅಂತೆಯೇ ಮುಳುಗಿರುವ ಸಾಂಸ್ಕೃತಿಕ ಆಸ್ತಿಗಳಲ್ಲಿ ಅವುಗಳನ್ನು ಪುನಃಸ್ಥಾಪಿಸಲಾಗುವುದಿಲ್ಲ ಮತ್ತು ಪುರಾತತ್ತ್ವ ಶಾಸ್ತ್ರದ ಅವಶೇಷಗಳು ನಿಮಗೆ ತಿಳಿದಿವೆ ಮತ್ತು ಈ ಕೆಲವು ಆಸ್ತಿಗಳನ್ನು ಪುನಃಸ್ಥಾಪಿಸಲಾಗುತ್ತದೆ ನಿರ್ಣಾಯಕ ಮೂಲಸೌಕರ್ಯದಲ್ಲಿ ಆಸ್ಪತ್ರೆಗಳು ಪೊಲೀಸ್ ಠಾಣೆಗಳು ಮತ್ತು ಎಟಿಎಂಗಳುATM's ನೀರು ಸರಬರಾಜು ಸೇರಿವೆ ಮತ್ತು ಅವೆಲ್ಲವೂ ಹೆಚ್ಚಿನ ಅಪಾಯಕ್ಕೆ ಒಳಗಾಗುತ್ತವೆ ಮತ್ತು ಕಡಿಮೆ ಅಪಾಯವನ್ನು ಹೊಂದಿರುವ ಡಾಂಬರು ರಸ್ತೆಗಳು ಮತ್ತು ಜಲ್ಲಿ ರಸ್ತೆಗಳು ಮತ್ತು ಸುಸಜ್ಜಿತ ರಸ್ತೆಗಳು ಹೆಚ್ಚಿನ ಅಪಾಯಕ್ಕೆ ಒಳಗಾಗುತ್ತವೆ ಹೀಗೆ ನಿರ್ಮಿತ ಪರಿಸರವನ್ನು 3 ದುರ್ಬಲ ವರ್ಗಗಳಾಗಿ ವರ್ಗೀಕರಿಸಬಹುದು ತದನಂತರ ಸಾಮಾಜಿಕ ವಿಧಾನಕ್ಕೆ ಬಂದರೆ ಅವರು ಏನು ಮಾಡಿದರು ಎಂದರೆ ಅವರು ಎಂಟು ವಲಯಗಳಾಗಿ ಇಡೀ ಪ್ರದೇಶವನ್ನು 8 ವಲಯಗಳಾಗಿ ವಿಂಗಡಿಸಿದರು ನದಿ ಮುಖಜ ಭೂಮಿ ಮತ್ತು ಇಡೀ ಪಾರಂಪರಿಕ ಆಸ್ತಿಗಳನ್ನು ನೀವು ಇಲ್ಲಿ ನೋಡಬಹುದು ಮತ್ತು ಅವರು ಏನು ಮಾಡಿದ್ದಾರೆಂದರೆ ಅವರು ಈ ಇಡೀ ಪ್ರದೇಶದ ವಸತಿ ಪ್ರದೇಶವನ್ನು 8 ವಲಯಗಳಾಗಿ ವಿಂಗಡಿಸಿದ್ದಾರೆ ಮತ್ತು ಪ್ರತಿ ವಲಯದ ಸಮುದಾಯ ಪ್ರತಿನಿಧಿಗಳು ಗ್ರೂಪ್ ಮಾಪಿಂಗ ಎಕ್ಸರ್ಸೈಸ್ ಅನ್ನು ಸಾಧಿಸಲು ಗುಂಪನ್ನು ರಚಿಸಿದರು ಆದ್ದರಿಂದ ಅವರು ಪ್ರತಿ ವಲಯದಲ್ಲಿ ಅಭಿವೃದ್ಧಿಪಡಿಸಿದ ದೊಡ್ಡ ಪರಿಶ್ರಮ ಇದೆ ಮತ್ತು ಬಹಳಷ್ಟು ದಾಸ್ತಾನುಗಳು ಮತ್ತು ದತ್ತಾಂಶವನ್ನು ಸಂಗ್ರಹಿಸಿದೆ ಆದ್ದರಿಂದ ಪ್ರಾದೇಶಿಕ ದತ್ತಾಂಶ ಸ್ವರೂಪದಿಂದಾಗಿ ಎರಡು ನಕ್ಷೆಗಳನ್ನು ಹೋಲಿಸುವುದು ಇಲ್ಲಿ ದೊಡ್ಡ ತೊಂದರೆ ಎಂದರೆ ಸಾಂಪ್ರದಾಯಿಕ ಪ್ರವಾಹ ಅಪಾಯದ ನಕ್ಷೆಯು ಒಂದು ಮೀಟರ್ ರಾಸ್ಟರ್ ಗ್ರಿಡ್ ಸೆಲ್ಗಳನ್ನು ಬಳಸುತ್ತದೆ ಆದರೆ ಅಪಾಯದ ಗ್ರಹಿಕೆ ನಕ್ಷೆಯು ವಿಭಿನ್ನ ಗಾತ್ರದ ಪಾಲಿಗಾನ್ಸ್ ಅನ್ನು ಆಧರಿಸಿದೆ ಆದ್ದರಿಂದ ಅದೇ ಪ್ರಾದೇಶಿಕ ದತ್ತಾಂಶವನ್ನು ಹೋಲಿಸುವುದು ಕಷ್ಟ ಇದು ವಿಪರೀತ ಪ್ರವಾಹ ಅಪಾಯದ ನಕ್ಷೆಯಾಗಿದ್ದಾಗ ಮತ್ತು 0 5 ರಿಂದ 1 5 ಮೀಟರ್ ಆಳದ ಒಳಹರಿವಿನ ಮಿತಿಗಳನ್ನು ನೀಡಿದಾಗ ಒಳಹರಿವಿನ ನಕ್ಷೆ ಇದೆ ಮತ್ತು ಈ ಇಡೀ ಪ್ರದೇಶವು ಸಂಪೂರ್ಣವಾಗಿ 1 5 ಮೀಟರ್ ಎತ್ತರದ ಪ್ರವಾಹದಿಂದ ಸಂಪೂರ್ಣವಾಗಿ ಪ್ರವಾಹಕ್ಕೆ ಒಳಗಾಗಿದೆ ಎಂದು ನೀವು ನೋಡಬಹುದು ಮತ್ತು ಕನಿಷ್ಠ ತೀರಗಳಲ್ಲಿ ಎಲ್ಲವೂ ಒಳಹರಿವಿನಲ್ಲಿದೆ ಎಂದು ನೀವು ನೋಡಬಹುದು ಆದ್ದರಿಂದ ಅವರು ಏನು ಮಾಡಿದ್ದಾರೆಂದರೆ ಅವರು ಅದರ ವಿವಿಧ ಪದರಗಳನ್ನು ವರ್ಗೀಕರಿಸಲು ಪ್ರಯತ್ನಿಸಿದರು ಮತ್ತು ಭೌತಿಕ ದುರ್ಬಲತೆಯ ಬಗ್ಗೆ ನೀವು ಈಗ ಭೌತಿಕ ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ಹೆಚ್ಚು ಹಾನಿಗೊಳಗಾದ ಮಧ್ಯಮ ಹಾನಿಗೊಳಗಾದ ಮತ್ತು ಕಡಿಮೆ ಹಾನಿಗೊಳಗಾದ ಸ್ಥಳಗಳು ಯಾವುವು ಎಂದು ವ್ಯಾಖ್ಯಾನಿಸಲಾಗಿಲ್ಲ ಅಂತೆಯೇ ಈ ಸಮುದಾಯಗಳಲ್ಲಿ ಹೆಚ್ಚಿನವುಗಳು ಹೆಚ್ಚಾಗಿ ಪರಿಣಾಮ ಬೀರುವ ಸಾಮಾಜಿಕ ಗುರಿ ಗುಂಪುಗಳು ಮತ್ತು ಇದು ಸಾಮಾಜಿಕ ದುರ್ಬಲತೆ ನಕ್ಷೆಯಾಗಿದೆ ಮತ್ತು ಆರ್ಥಿಕ ದುರ್ಬಲತೆ ನಾವು ಆರ್ಥಿಕ ದುರ್ಬಲತೆ ಎಂದು ಹೇಳಿದಾಗ ಪ್ರವಾಹವು ಸ್ಪಷ್ಟವಾಗಿ ಸಂಭವಿಸಿದಾಗ ಯಾವ ರೀತಿಯ ವ್ಯಾಪಾರ ವಲಯವು ಆಗಾಗ್ಗೆ ಮುಚ್ಚಲ್ಪಡುತ್ತದೆ ಸ್ವಲ್ಪ ಸಮಯದವರೆಗೆ ಸ್ಥಗಿತಗೊಳ್ಳುತ್ತದೆ ಮತ್ತು ಅವರ ಜಾನುವಾರುಗಳು ಹೇಗೆ ಹಾನಿಗೊಳಗಾಗುತ್ತವೆ ಆದ್ದರಿಂದ ಇದು ಆರ್ಥಿಕತೆಯ ಬಗ್ಗೆ ಮಾತ್ರ ಆಗಿದೆ ಹೆಚ್ಚಾಗಿ ನೀವು ಅಂಚುಗಳ ಮೇಲೆ ಹೆಚ್ಚಿನ ವಾಣಿಜ್ಯ ಅಂಶಗಳು ಹಾನಿಗೊಳಗಾಗುವುದನ್ನು ನೋಡಬಹುದು ಸಾಂಸ್ಕೃತಿಕ ದುರ್ಬಲತೆ ಮತ್ತು ನೀವು ನೋಡಬಹುದು ಹೆಚ್ಚಿನ ಸಾಂಸ್ಕೃತಿಕ ಆಸ್ತಿಗಳು ಹೆಚ್ಚಿನ ಅಪಾಯದಲ್ಲಿದೆ ಎಂದು ನಿಮಗೆ ತಿಳಿದಿದೆ ಯುನೆಸ್ಕೋ ವಿಶ್ವ ಪರಂಪರೆಯಾಗಿರುವ ಪರಂಪರೆಯು ಹೆಚ್ಚಿನ ಅಪಾಯಕ್ಕೆ ಒಳಪಟ್ಟಿರುತ್ತದೆ ಮತ್ತು ನಾಳೆ ಈ ಕಟ್ಟಡಗಳು ಕುಸಿದು ಅವು ಹಾನಿಗೊಳಗಾದರೆ ನಾವು ಇತಿಹಾಸವನ್ನು ಮುಚ್ಚುತ್ತಿದ್ದೇವೆ ಮುಂದಿನ ಪೀಳಿಗೆಗಳು ತಮ್ಮ ದೇಶದ ಬಗ್ಗೆ ತಮ್ಮ ಪೂರ್ವಜರ ಬಗ್ಗೆ ಕಲಿಯಬೇಕಾದ ಇತಿಹಾಸಕ್ಕೆ ನಾವು ನಿಜವಾಗಿ ತೀವ್ರವಾದ ಹಾನಿಯನ್ನು ತರುತ್ತಿದ್ದೇವೆ ಈಗ ಅವರು ಏನು ಮಾಡಿದ್ದಾರೆಂದರೆ ಅವರು ಈ ನಕ್ಷೆಯನ್ನು ಸಂಯೋಜಿಸಲು ಪ್ರಯತ್ನಿಸಿದರು ಮತ್ತು ಒಬ್ಬರು ಎಲ್ಲಾ ಡಿಜಿಟಲ್ ಪರಿಕರಗಳನ್ನು ಬಳಸುತ್ತಿದ್ದಾರೆ ಮತ್ತು ಇದು ಮತ್ತೆ ಸಾಂಪ್ರದಾಯಿಕ ವಿಧಾನದಿಂದ ಸಂಯೋಜಿತ ಪ್ರವಾಹ ಅಪಾಯದ ನಕ್ಷೆಯಾಗಿದೆ ಆದ್ದರಿಂದ ಸಾಮಾಜಿಕ ವಿಧಾನಗಳಿಂದ ಮತ್ತು ಗ್ರಹಿಕೆ ವಿಧಾನದಿಂದ ಮತ್ತು ಅವರ ವೈಜ್ಞಾನಿಕ ವಿಧಾನಗಳಿಂದ ಅವರು ಒಂದೇ ರೀತಿಯ ದತ್ತಾಂಶವನ್ನು ಹೇಗೆ ಪಡೆದುಕೊಳ್ಳಲು ಸಮರ್ಥರಾಗಿದ್ದಾರೆ ಆದರೆ ಸಹಜವಾಗಿ ಅವರು ಗುರುತಿಸಲು ಸಾಧ್ಯವಾಯಿತು ವೈಜ್ಞಾನಿಕ ವಿಧಾನದಲ್ಲಿ ಹೆಚ್ಚು ಸಾಧ್ಯವಿರುವ ಕೆಲವು ಸಾಧ್ಯತೆಗಳಿವೆ ಆದರೆ ಕೆಲವು ಗ್ರಹಿಕೆ ವಿಧಾನದಲ್ಲಿ ಅವರು ಕೆಲವು ರೀತಿಯ ದತ್ತಾಂಶವನ್ನು ಹೊಂದಿರುವುದಿಲ್ಲ ಆದುದರಿಂದ ಲೇಖಕರು ಆ ವರದಿಯಲ್ಲಿ ಅವರು ಯಾವ ಅಂಶಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ಮತ್ತು ಯಾವ ಅಂಶಗಳನ್ನು ಅವರು ಪಡೆಯಲು ಸಾಧ್ಯವಾಗಲಿಲ್ಲ ಎಂದು ಅವರು ಚೆನ್ನಾಗಿ ವರದಿ ಮಾಡಿದ್ದಾರೆ ಆ ವರದಿಯ ಮೂಲಕ ಒಬ್ಬರು ಹೋಗಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಇಲ್ಲಿ ನಾವು ಉಪಗ್ರಹ ಚಿತ್ರಣ ಮತ್ತು ಸಾಮಾಜಿಕ ತಿಳುವಳಿಕೆ ಹೇಗೆ ಅವುಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಮತ್ತು ಅವುಗಳು ಭಾಗಗಳಲ್ಲಿ ಹೇಗೆ ಪರಸ್ಪರ ವ್ಯತಿರಿಕ್ತವಾಗಿದೆ ಎಂದು ನೋಡಬೇಕಾಗಿದೆ ನನ್ನ ಪ್ರಕಾರ ಇದುವರೆಗೂ ನಾನು ಅದರ ಪ್ರವಾಹ ವಿಶ್ಲೇಷಣೆಯ ಭಾಗ ಮತ್ತು ವಿವಿಧ ಲೇಖಕರು ಹೇಗೆ ವಿಭಿನ್ನ ತಂತ್ರಗಳನ್ನು ಬಳಸಿದ್ದಾರೆ ಎಂಬುದರ ಕುರಿತು ಮಾತನಾಡಿದ್ದೇನೆ ಆದರೆ ಅದರ ಸಂರಕ್ಷಣಾ ಹಂತದಿಂದ ICOMOS ಹೇಗೆ ಅಥವಾ ಐತಿಹಾಸಿಕ ನಗರವಾದ ಆಯುತ್ತಯ ಕುರಿತು ಅವರು ಯಾವ ರೀತಿಯ ವರದಿಯನ್ನು ತಯಾರಿಸಿದ್ದಾರೆ ಆದ್ದರಿಂದ 2011 ರಲ್ಲಿ ಸಂಭವಿಸಿದ ಪ್ರಮುಖ ಪ್ರವಾಹದ ನೇರ ಪರಿಣಾಮವಿದೆ ಮತ್ತು ಸಂರಕ್ಷಣೆಗಾಗಿ ಕೆಲವು ತುರ್ತು ಕ್ರಮಗಳ ಕೊರತೆಯೂ ಇದೆ ಏಕೆಂದರೆ ಕೆಲವು ವಿಪರೀತ ಪ್ರಕ್ರಿಯೆಯನ್ನೂ ಸಹ ಸೂಚಿಸಲಾಗಿದೆ ಮತ್ತು ಈ ಪ್ರವಾಹದ ನೀರು ಮಧ್ಯಕಾಲೀನ ಮತ್ತು ದೀರ್ಘಕಾಲೀನ ಪರಿಣಾಮಗಳನ್ನು ಹೊಂದಿರುತ್ತದೆ ಪಾರಂಪರಿಕ ತಾಣಗಳಲ್ಲಿ ನಿಮಗೆ ತಿಳಿದಿದೆ ಆದ್ದರಿಂದ ನಾವು ತೀರ್ಮಾನಗಳ ಬಗ್ಗೆ ಹೇಳುವಾಗ ಅವರು ಈಗ ಯಾವ ರೀತಿಯ ತೀರ್ಮಾನಕ್ಕೆ ಬಂದಿದ್ದಾರೆ ದೊಡ್ಡ ಪ್ರವಾಹದ ವಿರುದ್ಧ ಮುಂದಿನ ಕ್ರಮಗಳು ಒಂದು ಪ್ರವಾಹದಿಂದ ರಕ್ಷಣೆ ನಾವು ಈ ತಾಣಗಳನ್ನು ಹೇಗೆ ರಕ್ಷಿಸಬಹುದು ಆದರೆ ನೀವು ಈಗಿರುವ ಈ ತಾಣವನ್ನು ನೋಡಿದರೆ ನದಿಯ ಬಳಿ ಕೇವಲ ಈ ದೇವಾಲಯಗಳಿದ್ದರೆ ಈ ವಾಟ್ ಚಾಯ್ ಸ್ಥಳವು ಹತ್ತಿರದಲ್ಲಿದೆ ಆದ್ದರಿಂದ ಇಡೀ ವಿಷಯವು ಪ್ರವಾಹಕ್ಕೆ ಸಿಲುಕುತ್ತದೆ ಆದ್ದರಿಂದ ಅಧಿಕಾರಿಗಳು ವಾಸ್ತವವಾಗಿ ತುರ್ತು ಪ್ರವಾಹ ತಡೆಗಟ್ಟುವ ತಡೆಗೋಡೆ ಸ್ಥಾಪಿಸಲು ತಯಾರಿ ನಡೆಸುತ್ತಿದ್ದಾರೆ ಮತ್ತು ಕಾಂಕ್ರೀಟ್ ಮತ್ತು ಲೋಹದ ತಡೆಗೋಡೆ ಬಳಸಿ ಕೃತಕ ತಡೆಗೋಡೆ ಮಾಡಲು ಅವರು ಬಯಸುತ್ತಾರೆ ಆದ್ದರಿಂದ ಕನಿಷ್ಠ ಇದು ಐತಿಹಾಸಿಕ ಸ್ಥಳಗಳಿಗೆ ನುಗ್ಗುವ ಪ್ರವಾಹದ ನೀರನ್ನು ತಡೆಯುತ್ತದೆ ಆದ್ದರಿಂದ ಇದು ಒಂದು ಅಂಶವಾಗಿದೆ ಇತರ ಅಂಶವೆಂದರೆ ಪ್ರವಾಹದ ನೀರಿನ ಪರಿಣಾಮವನ್ನು ತಗ್ಗಿಸುವ ಕ್ರಮಗಳು ಆದ್ದರಿಂದ ನಾವು ಯಾವ ರೀತಿಯ ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಹೇಳಿದಾಗ ಒಂದು ಸುಲಭವಾದ ದುಬಾರಿ ವಿಧಾನವೆಂದರೆ ಮರಗಳನ್ನು ನೆಡುವುದು ಆದ್ದರಿಂದ ಜನರು ಮರಗಳನ್ನು ನೆಡಲು ಪ್ರಾರಂಭಿಸಿದರೆ ಮತ್ತು ವಿಶೇಷವಾಗಿ ಬಿದಿರು ಒಂದು ಅಂಶವಾಗಿದೆ ಎಂದು ಉಹಿಸಿ ಏಕೆಂದರೆ ಅದು ದಟ್ಟವಾಗಿ ಬೆಳೆಯಬಲ್ಲದು ಮತ್ತು ಅದು ಬಹಳ ಬೇಗನೆ ಬೆಳೆಯುತ್ತದೆ ಆದ್ದರಿಂದ ಕೆಲವು ಪ್ರಭೇದಗಳನ್ನು ಗುರುತಿಸಬಹುದು ಮತ್ತು ಈ ರೀತಿಯ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ತೋಟ ಸಾಧ್ಯವಿದೆ ಆದ್ದರಿಂದ ಒಂದು ಐತಿಹಾಸಿಕ ಸನ್ನಿವೇಶವಾಗಿರುವುದರಿಂದ ಇತಿಹಾಸದಿಂದ ಕಲಿಯುವುದನ್ನು ನೋಡಬೇಕು ಆದ್ದರಿಂದ ನಗರದ ಗೋಡೆಯ ಪುನರುತ್ಪಾದನೆ ಆದ್ದರಿಂದ ಇದು ಪಾರಂಪರಿಕ ತಾಣವಾಗುವುದಕ್ಕೂ ಮುಂಚೆಯೇ ಇದು 13ನೇ ಶತಮಾನದಲ್ಲಿಯೂ ಸಹ ಈ ಭೌಗೋಳಿಕತೆಯು ಹೇಗೆ ಅಸ್ತಿತ್ವದಲ್ಲಿದೆ ಹೇಗೆ ಪ್ರಾಚೀನ ಅಂದರೆ ಆ ದಿನಗಳಲ್ಲಿ ಜನರು ಹೇಗೆ ಬದುಕುಳಿದಿದ್ದಾರೆ ಎಂದು ಇತಿಹಾಸಕಾರರು ಭಾವಿಸುತ್ತಾರೆ ನಿಸ್ಸಂಶಯವಾಗಿ ಅವರು ಈ ನಿರ್ದಿಷ್ಟ ರಾಜ್ಯವನ್ನು ರಕ್ಷಿಸುವ ಸಲುವಾಗಿ ಮೊದಲು ಗೋಡೆಯನ್ನು ನಿರ್ಮಿಸಿರಬಹುದು ಹಾಗಾದರೆ ನಗರದ ಗೋಡೆಯ ಪುನರುತ್ಪಾದನೆಯ ಬಗ್ಗೆ ನಾವು ಏಕೆ ಯೋಚಿಸಬಾರದು ಆದ್ದರಿಂದ ಅವರು ಈ ಎಲ್ಲಾ ಇಟ್ಟಿಗೆಗಳನ್ನು ತೆಗೆದುಕೊಂಡು ಹೊರಗೆ ತೆಗೆದುಕೊಂಡಿರಬಹುದು ಮತ್ತು ಬಹುಶಃ ಈ ಪ್ರದೇಶವನ್ನು ಕೈ ಬಿಟ್ಟಿರಬಹುದು ಆದ್ದರಿಂದ ಇವು ಕೆಲವು ವಿವಿಧ ಸಿದ್ಧಾಂತಗಳಾಗಿವೆ ಇವು ನಾವು ನಗರದ ಗೋಡೆಯನ್ನು ಯಾವ ರೀತಿಯಲ್ಲಿ ಪುನರುತ್ಪಾದಿಸಬಹುದು ಎಂಬುದರ ಬಗ್ಗೆಯೂ ಕಲಿಸಿದೆ ಮತ್ತು ಮನುಷ್ಯನು ಹೇಗೆ ಬದುಕಿದ್ದಾನೆ ಮತ್ತು ಈ ಪ್ರವಾಹಗಳಿಂದ ಬದುಕುಳಿದಿದ್ದಾನೆ ಎಂಬುದರ ಬಗ್ಗೆ ನಾವು ಹಿಂತಿರುಗಿ ನೋಡುವಾಗ ಸಾಂಪ್ರದಾಯಿಕ ಬುದ್ಧಿವಂತಿಕೆಯನ್ನು ಮರುಶೋಧಿಸುವುದರಿಂದ ನಾವು ಗುರುತಿಸಬಹುದಾದ ಸಾಂಪ್ರದಾಯಿಕ ಕ್ರಮಗಳು ಇಲ್ಲಿದೆ ಯಾವ ಆ ದಿನಗಳಲ್ಲಿ ಮನುಷ್ಯನು ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳನ್ನು ಜಾರಿಗೆ ತಂದಿದ್ದಾನೆ ಆದ್ದರಿಂದ ನಾವು ಈ ರೀತಿಯ ಅಭ್ಯಾಸಗಳನ್ನು ಪುನಃ ಕಂಡುಕೊಳ್ಳುವ ಅವಶ್ಯಕತೆಯಿದೆ ಮತ್ತು ನಂತರ ನಮ್ಮ ಸಮಕಾಲೀನ ಅಭ್ಯಾಸದ ಸಂದರ್ಭಗಳಲ್ಲಿ ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಕನಿಷ್ಠ ಕೆಲವು ಕಲಿಕೆಯು ನಮಗೆ ಕೆಲವು ದಿಕ್ಕುಗಳನ್ನು ತೋರಿಸಲು ಸಹಾಯ ಮಾಡುತ್ತದೆ ಮತ್ತು ಮೂರನೆಯ ಅಂಶವೆಂದರೆ ಸಂರಕ್ಷಣೆ ಮತ್ತು ಬಳಕೆಯ ಸಮಗ್ರ ಯೋಜನೆ ಆದ್ದರಿಂದ ಕಲಾ ವಿಭಾಗವು ಸಂರಕ್ಷಣೆ ಮತ್ತು ಸುಸ್ಥಿತಿಯಲ್ಲಿರುವ ಪರಂಪರೆ ಎರಡಕ್ಕೂ ಸಮಗ್ರ ಯೋಜನೆಯನ್ನು ಅಭಿವೃದ್ಧಿಪಡಿಸಿದೆ ಎಂದು ನಿಮಗೆ ಹೇಗೆ ಗೊತ್ತು ನಂತರ ಅವರು ಆಯುತ್ತಯ ಸಿಂಪೋಸಿಯಂನ ಅಂತರರಾಷ್ಟ್ರೀಯ ವಿಚಾರ ಸಂಕಿರಣದ ಬಗ್ಗೆಯೂ ಮಾತನಾಡಿದರು ಅಲ್ಲಿ ನಾವು ಪ್ರವಾಹ ಸ್ಥಿತಿಸ್ಥಾಪಕತ್ವದ ಜಾಗತಿಕ ತಜ್ಞರಿಂದ ಕಲಿಯಬಹುದು ನಾವು ಒಬ್ಬರಿಗೊಬ್ಬರು ಹೇಗೆ ಕಲಿಯಬಹುದು ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಅದು ಒಂದು ರೀತಿಯ ಅಂತರರಾಷ್ಟ್ರೀಯ ವಿಚಾರ ಸಂಕಿರಣವಾಗಿದೆ ಆದ್ದರಿಂದ ಕೆಲವು ಛಾಯಾಚಿತ್ರಗಳು ನಾನು ಅದನ್ನು ನೋಡುತ್ತೇನೆ ಮತ್ತು ನಂತರ ಹೊಸ ಚೌಕಾಕಾರದ ನೆಲೆಗಳಿವೆ ಅದನ್ನು ಕೆಲವು ಕಾಂಕ್ರೀಟ್ ಟೈ ಬೀಮ್ಸ್ ಅನ್ನು ಬಳಸಿ ನಿರ್ಮಿಸಲಾಗಿದೆ ಮತ್ತು ಅವರು ಮಾಡಲು ಪ್ರಯತ್ನಿಸಿದ್ದು ಅವರು ಟೈ ಬೀಮ್ಸ್ನಿಂದ ಬೇಸ್ಗಳನ್ನು ಸ್ತಂಭವನ್ನು ಹೆಚ್ಚಿಸಲು ತದನಂತರ ಅವರು ಅದರ ಇಟ್ಟಿಗೆ ಭಾಗದಿಂದ ಮುಚ್ಚಿದರು ಆದ್ದರಿಂದ ಅನೇಕ ಸ್ಥಳಗಳಲ್ಲಿ ಒಂದು ವಿಷಯವೆಂದರೆ ನಿಮಗೆ ತಿಳಿದಿರುವ ಯಾವುದೇ ನಿರ್ದಿಷ್ಟ ವೈಜ್ಞಾನಿಕ ಅಧ್ಯಯನ ಏಕೆ ನಾವು ಟೈ ಬೀಮ್ಸ್ ಅನ್ನು ಏಕೆ ಕವರ್ ಮಾಡಬೇಕು ಎಂದು ಹೇಳುತ್ತದೆ ಅವರು ಆ ರೀತಿಯ ತೀರ್ಮಾನಕ್ಕೆ ಹೇಗೆ ಬರುತ್ತಾರೆ ಮತ್ತು ಸತ್ಯಾಸತ್ಯತೆಯ ಪ್ರಶ್ನೆಯೂ ಸಹ ಚಿತ್ರಕ್ಕೆ ಬರುತ್ತದೆ ಮತ್ತು ಇದು ಸಂರಕ್ಷಣಾ ಅಭ್ಯಾಸದ ಸರಿಯಾದ ಮಾರ್ಗವಾಗಿದೆಯೇ ಆದ್ದರಿಂದ ಈ ನಿರ್ದಿಷ್ಟ ಅಭ್ಯಾಸದಲ್ಲಿ ಅನೇಕ ಪ್ರಶ್ನೆಗಳಿವೆ ಮತ್ತು ಇವೆಲ್ಲವೂ ಮತ್ತೆ ಹೊಸದಾಗಿ ನಿರ್ಮಿಸಲಾದ ಸ್ತಂಭಗಳಾಗಿವೆ ಮತ್ತು ರಚನಾತ್ಮಕ ತಿಳುವಳಿಕೆಯೊಂದಿಗೆ ನಾವು ಹಿಮ್ಮೆಟ್ಟುವ ಏಕೈಕ ವಿಧಾನವೇ ಅಥವಾ ಸಾಂಪ್ರದಾಯಿಕ ತಿಳುವಳಿಕೆಯನ್ನು ಹೇಗೆ ಕಡೆಗಣಿಸಲಾಗಿದೆ ಇವೆಲ್ಲ ಅಂಶಗಳನ್ನು ನಾವು ನೋಡಬಹುದು ಮತ್ತು ಸಂರಕ್ಷಣಾ ತತ್ವಶಾಸ್ತ್ರ ಮತ್ತು ಕಾರ್ಯಗತಗೊಳಿಸುವಿಕೆಯು ಸೂಕ್ತವಾಗಿ ಒಮ್ಮುಖವಾಗಬೇಕು ಏಕೆಂದರೆ ಒಂದು ಕಡೆ ನಾವು ಅಧಿಕೃತ ಪರಂಪರೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಇನ್ನೊಂದು ಬದಿಯಲ್ಲಿ ಅದನ್ನು ಹೇಗೆ ರಕ್ಷಿಸಬೇಕು ಅಥವಾ ಅವುಗಳು ನಿಜವಾಗಿಯೂ ಒಟ್ಟಿಗೆ ಸೇರಬೇಕಾಗಿದೆ ಎಂಬುದರ ಕುರಿತು ನಾವು ಮಾತನಾಡಬೇಕಾಗಿದೆ ಈಗ ಈ ಅನಿಯಂತ್ರಿತವಾಗಿ ಇಟ್ಟಿಗೆಗಳಿಂದ ನಿರ್ವಿುಸುವುದು ಕೆಲಸದಲ್ಲಿ ಅತ್ಯುತ್ತಮವಾದುದಲ್ಲ ಉದಾಹರಣೆಗೆ ನೀವು ಎಂದಾದರೂ ಈ ರೀತಿಯ ವೃತ್ತಾಕಾರದ ದಿಬ್ಬಗಳನ್ನು ನೋಡಿದರೆ ಆಂಧ್ರದಲ್ಲಿಯೂ ಸಹ ನೀವು ಘಂಟಾಸಲಾದಲ್ಲಿ ನೋಡಬಹುದು ಅಲ್ಲಿ ಇದೇ ರೀತಿಯ ರಚನೆ ಸ್ತೂಪಗಳನ್ನು ಇಟ್ಟಿಗೆ ಸ್ತೂಪಗಳನ್ನು ನಿರ್ಮಿಸಲಾಗಿದೆ ಅಲ್ಲಿ ಇಟ್ಟಿಗೆ ಗಾತ್ರಗಳು ತುಂಬಾ ಭಿನ್ನವಾಗಿತ್ತು ಇಟ್ಟಿಗೆ ಘಟಕವು ತುಂಬಾ ವಿಭಿನ್ನವಾಗಿದೆ ಮತ್ತು ನೀವು ನೋಡಬಹುದು ಜೋಡಣೆ ಸಹ ಹೇಗೆ ಕೆಲಸ ಮಾಡಬಹುದೆಂದು ನಿಮಗೆ ತಿಳಿದಿದೆ ಇದರಿಂದ ಲೋಡ್ ಅನ್ನು ಸುಲಭವಾಗಿ ವರ್ಗಾಯಿಸಬಹುದು ಮತ್ತು ಸಾಕಷ್ಟು ಸುಧಾರಣೆಗಳನ್ನು ಮಾಡಬಹುದೆಂದು ನೀವು ನೋಡಬಹುದು ಏಕೆಂದರೆ ಅವರು ಅದನ್ನು ಏನೇ ಮಾಡಿದರೂ ಇನ್ನೂ ಇಟ್ಟಿಗೆ ಗಾತ್ರಗಳಲ್ಲಿನ ವಸ್ತು ಘಟಕವನ್ನು ಸಹ ಜೋಡಣೆ ಸೂಕ್ತವಾಗಿ ನೋಡಿಕೊಂಡಿಲ್ಲ ಎಂದು ನಿಮಗೆ ತಿಳಿದಿದೆ ಎಂದು ನೋಡಬಹುದು ಮತ್ತು ವಸ್ತುವು ಗಾರೆ ಸುಣ್ಣದ ಸಂಯೋಜನೆ ಮತ್ತು ಹಳೆಯ ಮತ್ತು ಹೊಸ ಸುಣ್ಣದ ಗಾರೆ ಆದ್ದರಿಂದ ಅದರ ಮೂಲ ಮೂಲಭೂತ ವ್ಯತ್ಯಾಸವನ್ನು ನೋಡಬಹುದು ಸಂರಕ್ಷಣೆಯಲ್ಲಿ ನಾವು ಸೇರಿಸಿದ ಸಂಗತಿಗಗಳು ಖಂಡಿತವಾಗಿಯೂ ನಂತರ ಪ್ರತಿಬಿಂಬಿಸಬೇಕಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಏಕೆಂದರೆ ಅದು ನಾವು ಅನ್ವಯಿಸುತ್ತಿರುವ ಸಂದರ್ಭ ಮತ್ತು ಯಾವ ಸಂದರ್ಭ ನಾವು ಏನು ತೋರಿಸಬೇಕೆಂದಿದ್ದೇವೆ ಮತ್ತು ನಾವು ಏನು ತೋರಿಸಬೇಕಾದದ್ದು ಎಂಬುದರ ಬಗ್ಗೆ ಎಲ್ಲವೂ ಬದಲಾಗುತ್ತದೆ ಹೀಗೆ ಇಡೀ ಸಂರಕ್ಷಣೆ ಮತ್ತು ನಿರ್ವಹಣಾ ಯೋಜನೆಯ ಬಗ್ಗೆ ಮಾತನಾಡಬೇಕು ಮತ್ತು ನಿಮಗೆ ತಿಳಿದಿರುವ ಪ್ಯಾಚ್ಗಳಲ್ಲಿತೇಪೆಗಳು ರಿ ಪ್ಲ್ಯಾಸ್ಟರಿಂಗ್ ಈ ಹಲವು ಕಟ್ಟಡಗಳುಗಳನ್ನು ರಿ ಪ್ಲ್ಯಾಸ್ಟರಿಂಗ್ ಮಾಡಲಾಗಿದೆ ಮತ್ತು ವಿಭಿನ್ನ ಪ್ಯಾಚ್ವರ್ಕ್ ಮಾಡಲಾಗಿದೆ ಆದರೆ ಇದನ್ನು ಮಾಡಲು ಇದು ಏಕೈಕ ಮಾರ್ಗವಾಗಿದೆ ಏಕೆಂದರೆ ಇದು ನೀವು ಅನೇಕ ಸಂರಕ್ಷಣಾ ಯೋಜನೆಗಳಲ್ಲಿ ಕಂಡುಬರುವ ಸಾಮಾನ್ಯ ಅಭ್ಯಾಸವಾಗಿದೆ ಅಲ್ಲಿ ಅವರು ಇದನ್ನು ಸುಣ್ಣದ ಪ್ಲ್ಯಾಸ್ಟರ್ ಅನ್ನು ಹಾಕಲು ಪ್ರಯತ್ನಿಸುತ್ತಾರೆ ಅಥವಾ ಹತ್ತಿರದ ಸಂಯೋಜನೆಯನ್ನು ನಾವು ಸ್ವಲ್ಪ ವ್ಯತ್ಯಾಸ ಮಾಡುವ ಕನಿಷ್ಠ ಹತ್ತಿರದ ಸಂಯೋಜನೆಯನ್ನಾದರೂ ಬಳಸಬೇಕು ಮತ್ತು ಹೊಸ ಟೈಲ್ಸ್ ಪ್ರವಾಸೋದ್ಯಮ ಉದ್ದೇಶಕ್ಕಾಗಿ ಅವರು ಅಲ್ಲಿ ಟೈಲ್ಸ್ ಬೆಳಸಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಅದು ಸ್ಮಾರಕದ ಸತ್ಯಾಸತ್ಯತೆಗೆ ನಿಜವಾಗಿ ಸವಾಲು ಹಾಕಿದೆ ಆದ್ದರಿಂದ ಅವುಗಳನ್ನು ತೆಗೆದುಹಾಕಬೇಕು ಮತ್ತು ಇಟ್ಟಿಗೆ ನೆಲಗಟ್ಟಿನಿಂದ ಬದಲಾಯಿಸಬೇಕಾಗುತ್ತದೆ ಆದ್ದರಿಂದ ಆ ರೀತಿಯಲ್ಲಿ ಸತ್ಯಾಸತ್ಯತೆಯನ್ನುಕಾಪಾಡಿಕೊಳ್ಳಬೇಕು ಮತ್ತು ಇಲ್ಲಿ ನೀವು ನೋಡುವುದು ಪುನಃಸ್ಥಾಪನೆ ಮತ್ತು ಪುನರ್ನಿರ್ಮಾಣದ ಸಂರಕ್ಷಣಾ ತತ್ವಶಾಸ್ತ್ರ ಆದರೆ ಅದನ್ನು ಎಲ್ಲಿ ನಿಲ್ಲಿಸಬೇಕು ಅದನ್ನು ಹೇಗೆ ನಿಲ್ಲಿಸಬೇಕು ಅದು ಅದರ ಬಗ್ಗೆ ನಿಜವಾಗಿಯೂ ಯೋಚಿಸಬೇಕಾದ ಒಂದು ಅಂಶವಾಗಿದೆ ನಾವು ನೇರವಾದ ಕೀಲುಗಳನ್ನು ನೋಡುತ್ತಿದ್ದಂತೆ ಇದು ಕಳಪೆ ಕಾರ್ಯಕ್ಷಮತೆಯನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂದು ನಿಮಗೆ ತಿಳಿದಿದೆ ಸಮಸ್ಯೆಯೆಂದರೆ ಸಂರಕ್ಷಣಾ ಯೋಜನೆಗಳಲ್ಲಿನ ಕಾರ್ಯವೈಖರಿಯು ಅಂತಹ ಪರಿಸ್ಥಿತಿಯಲ್ಲಿ ಕಳಪೆಯಾಗಿರುವ ಸಂದರ್ಭಗಳಲ್ಲಿ ತುಂಬಾ ಮಧ್ಯಮವಾಗಿರುತ್ತದೆ ಆದ್ದರಿಂದ ವಿಶ್ಲೇಷಣೆಯನ್ನು ಹೇಗೆ ನಡೆಸಲಾಗಿದೆ ಮತ್ತು ಅದರೊಂದಿಗೆ ಯಾವ ರೀತಿಯ ಪರಿಣಾಮಗಳನ್ನು ರೂಪಿಸಲಾಗಿದೆ ಮತ್ತು ಇನ್ನೂ ಸಂರಕ್ಷಣೆಯಲ್ಲಿ ನಾವು ಹೊಂದಿರುವ ಸವಾಲುಗಳು ಮತ್ತು ಅಭಿವೃದ್ಧಿಯು ನಿಮಗೆ ಆಯುಥಾಯದ ಪಾರಂಪರಿಕ ತಾಣಗಳ ಬಗ್ಗೆ ಒಂದು ಕಲ್ಪನೆ ಸಿಕ್ಕಿದೆ ಎಂದು ನಾನು ಭಾವಿಸುತ್ತೇನೆ ತುಂಬ ಧನ್ಯವಾದಗಳು